ಮತ್ತೊಮ್ಮೆ ಸ್ವಾಗತ ಇದು 37ನೇ ಉಪನ್ಯಾಸ ಇಂದು ನಾವು ನಮ್ಮ ಚರ್ಚೆಯನ್ನು ರೇಖಾತ್ಮಕ ಸಮೀಕರಣಗಳ ವ್ಯವಸ್ಥೆಯ ಬಗ್ಗೆ ಮುಂದುವರಿಸಲಿದ್ದೇವೆ ನಿರ್ದಿಷ್ಟವಾಗಿ ಆ ಸಮೀಕರಣ ವ್ಯವಸ್ಥೆಯ ಪರಿಹಾರವನ್ನು ಕಂಡು ಹಿಡಿಯುವ ಒಂದು ವಿಶೇಷವಾದ ತಂತ್ರವನ್ನು ಕಲಿಯಲಿದ್ದೇವೆ ಅದುವೇ ಗಾಸ್ ಎಲಿಮಿನೇಷನ್ ವಿಧಾನ ಈ ಉಪನ್ಯಾಸದಲ್ಲಿ ನಾವು ಗಾಸ್ ಎಲಿಮಿನೇಷನ್ ವಿಧಾನದ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ಅದನ್ನು ಬಳಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಪರಿಹಾರವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಕಲಿಯಲಿದ್ದೇವೆ ಮತ್ತು ಅದೇ ವಿಧಾನವನ್ನು ಬಳಸಿ ಪರಿಹಾರದ ಕನ್ಸಿಸ್ಟೆನ್ಸಿ ಅಂದರೆ ಪರಿಹಾರದ ಅಸ್ತಿತ್ವ ದ ಬಗ್ಗೆ ಮಾತನಾಡುತ್ತಿದ್ದೇವೆವ ಅಂದರೆ ನಮಗೆ ನೀಡಿರುವ ಸಮೀಕರಣ ವ್ಯವಸ್ಥೆ ಪರಿಹಾರವನ್ನು ಹೊಂದಿದೆಯೇ ಮತ್ತು ಒಂದು ವೇಳೆ ಹೊಂದಿದ್ದರೆ ಅದು ಅನನ್ಯವಾದುದೇ ಅಥವಾ ಅನಂತ ಪರಿಹಾರಗಳನ್ನು ಹೊಂದಿದೆಯೇ ಎನ್ನುವುದನ್ನು ಕೂಡ ಈ ವಿಧಾನವನ್ನು ಬಳಸಿ ಗುರುತಿಸಬಹುದು ಒಂದು ಸಮೀಕರಣ ವ್ಯವಸ್ಥೆಯ ಪರಿಹಾರವನ್ನು ಕಂಡುಹಿಡಿಯಲು ಬೇರೆ ವಿಧಾನಗಳು ಕೂಡ ಇದೆ ಅದರಲ್ಲಿ ಒಂದು cramerನ ನಿಯಮ ಇಲ್ಲಿ ನಾವು ನಿರ್ಧಾರಕವನ್ನು ಬಳಸಿ ಪರಿಹಾರವನ್ನು ಕಂಡು ಹಿಡಿಯಬಹುದು ಆದರೆ ಆ ಸಮೀಕರಣ ವ್ಯವಸ್ಥೆಯು ಖಚಿತವಾಗಿ ಪರಿಹಾರವನ್ನು ಹೊಂದಿರಬೇಕು ಮತ್ತು ಅದು ಅನನ್ಯ ಪರಿಹಾರ ವಾಗಿರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ಈ ವಿಧಾನವನ್ನು ಬಳಸಬಹುದು ಇನ್ನೊಂದು ಷರತ್ತು ಎಂದರೆ ಸಮೀಕರಣ ವ್ಯವಸ್ಥೆಯಲ್ಲಿ ಸಮೀಕರಣ ಗಳ ಸಂಖ್ಯೆ ಮತ್ತು unknownಗಳ ಸಂಖ್ಯೆ ಸಮನಾಗಿದ್ದರೆ ಮಾತ್ರ ಈ ವಿಧಾನವನ್ನು ಬಳಸಲು ಸಾಧ್ಯ ಮತ್ತೊಂದು ವಿಧಾನ ಎಂದರೆ matrix inversion ಇಲ್ಲಿ ನಾವು Ax b ಎಂದು ಬರೆದುಕೊಳ್ಳುತ್ತೇನೆ ಮತ್ತು ಮ್ಯಾಟ್ರಿಕ್ಸ್ ನ ಪ್ರತಿಲೋಮ ಅಸ್ತಿತ್ವದಲ್ಲಿದ್ದರೆ ಮಾತ್ರವೇ ಈ ವಿಧಾನವನ್ನು ಬಳಸುವುದು ಸಾಧ್ಯವಾಗುತ್ತದೆ ಒಂದು ವೇಳೆ ಅಸ್ತಿತ್ವದಲ್ಲಿದ್ದರೆ Ax b ಅನ್ನು ಎಂದು ಬರೆದುಕೊಳ್ಳಬಹುದು ಆಗ b ಅನ್ನು A 1 ಗುಣಿಸಿದರೆ ನಮಗೆ x ಲಭ್ಯವಾಗುತ್ತದೆ ಹಾಗಾಗಿ ಮ್ಯಾಟ್ರಿಕ್ಸ್ ನ ಪ್ರತಿಲೋಮ ಅಸ್ತಿತ್ವದಲ್ಲಿದ್ದರೆ ಈ ವಿಧಾನವನ್ನು ಬಳಸಿ ಸುಲಭವಾಗಿ ಸಮೀಕರಣ ವ್ಯವಸ್ಥೆಯ ಪರಿಹಾರವನ್ನು ಕಂಡು ಹಿಡಿಯಬಹುದು ಈಗ ನಾವು ಒಂದು ಸಾಮಾನ್ಯ ನಿದರ್ಶನದ ಗಾಸ್ ಎಲಿಮಿನೇಷನ್ ವಿಧಾನದ ಬಗ್ಗೆ ಮಾತನಾಡಲಿದ್ದೇವೆ ಇಲ್ಲಿ ನಾವು ಅನನ್ಯ ಪರಿಹಾರವಲ್ಲದ ಸಂದರ್ಭ ಅಂದರೆ ಅನಂತ ಪರಿಹಾರಗಳನ್ನು ಹೊಂದಿರುವ ವ್ಯವಸ್ಥೆ ಅಥವಾ ಯಾವುದೇ ಪರಿಹಾರವಿಲ್ಲದ ವ್ಯವಸ್ಥೆ ವ್ಯವಸ್ಥೆಯೊಂದಿಗೂ ವ್ಯವಹರಿಸಲಿದ್ದೇವೆ ಒಟ್ಟಾರೆ ಇವೆಲ್ಲವನ್ನು ನಾವು ಗಾಸ್ ಎಲಿಮಿನೇಷನ್ ವಿಧಾನ ವನ್ನು ಬಳಸಿ ಕಂಡುಹಿಡಿಯಲಿದ್ದೇವೆ ಮತ್ತೊಂದು ವಿಧಾನವೆಂದರೆ ಪುನರಾವರ್ತಿತ ವಿಧಾನ ಅಂದರೆ Jacobi ಮತ್ತು Gauss Seidel ವಿಧಾನ ಹೆಚ್ಚು ಸಂಖ್ಯೆಗಳ ಸಮೀಕರಣಗಳನ್ನು ಉಳ್ಳ ಸಮೀಕರಣ ವ್ಯವಸ್ಥೆಗೆ ಈ ವಿಧಾನವನ್ನು ಬಳಸಬಹುದು ವಾಸ್ತವದಲ್ಲಿ ಈ ಎಲ್ಲಾ ಅಂದರೆ ಗಾಸ್ ಎಲಿಮಿನೇಷನ್ ಮತ್ತು ಪ್ರತಿಲೋಮ ವಿಧಾನ ಸ್ವಲ್ಪ ಕಷ್ಟವಾಗಬಹುದು ಮತ್ತು ಹೆಚ್ಚು ಸಮಯವನ್ನು ಹಿಡಿಯಬಹುದು ಆದ್ದರಿಂದ ನಾವು ಪುನರಾವರ್ತಿತ ವಿಧಾನವನ್ನು ಹೆಚ್ಚು ಬಳಸಲಿದ್ದೇವೆ ಇಲ್ಲಿ ಮೊದಲನೆಯ ಮೂರು ವಿಧಾನಗಳು ನೇರ ವಿಧಾನಗಳ ಅಡಿಯಲ್ಲಿ ಬರುತ್ತದೆ ಅಂದರೆ ಈ ತಂತ್ರಗಳನ್ನು ಬಳಸಿ ನಾವು ಸಮೀಕರಣ ವ್ಯವಸ್ಥೆಯ ನಿಖರವಾದ ಪರಿಹಾರವನ್ನು ಕಂಡುಹಿಡಿಯಬಹುದು ಆದರೆ ಪುನರಾವರ್ತಿತ ನಮಗೆ ಕೇವಲ ಆ ಸಮೀಕರಣ ವ್ಯವಸ್ಥೆಯ ಅಂದಾಜು ಪರಿಹಾರವನ್ನು ಮಾತ್ರವೇ ನೀಡಬಲ್ಲದು ಹಾಗಾಗಿ ಈ ಉಪನ್ಯಾಸದಲ್ಲಿ ನೇರ ವಿಧಾನಗಳಲ್ಲಿ ಒಂದಾದ ಗಾಸ್ ಎಲಿಮಿನೇಷನ್ ತಂತ್ರದ ಬಗ್ಗೆ ಮಾತನಾಡಲಿದ್ದೇವೆ ಇದರೊಂದಿಗೆ ನಾವು ಉಪನ್ಯಾಸದಲ್ಲಿ ಮೂಲಭೂತ ಪರಿವರ್ತನೆ ಗಳ ಬಗ್ಗೆ ಮಾತನಾಡಲಿದ್ದೇವೆ ಹಾಗಾದರೆ ಮೂಲಭೂತ ಪರಿವರ್ತನೆ ಎಂದರೇನು ಮೂಲಭೂತ ಪರಿವರ್ತನೆ ಎಂದರೆ ನಾವು i ಮತ್ತು j ಸಾಲುಗಳನ್ನು ಅದಲು ಬದಲು ಮಾಡಬಹುದು ಇಲ್ಲಿ ಸಾಲುಗಳನ್ನು ಬದಲಿಸುವುದು ಎಂದರೆ ಉದಾಹರಣೆಗೆ ಕೇವಲ ಎರಡನೇ ಸಮೀಕರಣವನ್ನು ಮೊದಲು ಬರೆಯಿರಿ ಮತ್ತು ಮೊದಲನೆಯ ಸಮೀಕರಣವನ್ನು ಎರಡನೆಯ ಸಾಲಿನಲ್ಲಿ ಪಡೆಯುವುದು ಇದು ಯಾವುದೇ ರೀತಿಯಲ್ಲಿ ಪರಿಹಾರದ ಮೇಲೆ ಪರಿಣಾಮ ಬೀರುವುದಿಲ್ಲ ಅದನ್ನೇ ನಾವು ಮೂಲಭೂತ ಪರಿವರ್ತನೆಯಲ್ಲಿ ನಾವು ಮ್ಯಾಟ್ರಿಕ್ಸ್ ನೊಂದಿಗೆ ಮಾಡುವುದು ಅಂದರೆ ಮ್ಯಾಟ್ರಿಕ್ಸ್ ನ ಯಾವುದೇ ಸಾಲನ್ನು ನಾವು ಅದಲು ಬದಲು ಮಾಡಬಹುದು ಮತ್ತು ಎರಡನೆಯದು ನಾವು ಯಾವುದೇ ಒಂದು i ನೇ ಸಾಲನ್ನು ಒಂದು ಶೂನ್ಯವಲ್ಲದ ಸಂಖ್ಯೆ ಲಾಂಬ್ದಾ ಇಂದ ಗುಣಿಸಬಹುದು ಅಂದರೆ ಆ ವ್ಯವಸ್ಥೆಯ ಒಂದು ಸಮೀಕರಣ ವನ್ನು ತೆಗೆದುಕೊಂಡು ಒಂದು ಸಂಖ್ಯೆ ಇಂದ ಗುಣಿಸುವುದಕ್ಕೆ ಸಮನಾಗಿರುತ್ತದೆ ಇದು ಯಾವುದೇ ರೀತಿಯಲ್ಲಿ ಆ ವ್ಯವಸ್ಥೆಯ ಪರಿಹಾರದ ಮೇಲೆ ಪರಿಣಾಮ ಬೀರುವುದಿಲ್ಲ ಅದೇ ರೀತಿ ಮ್ಯಾಟ್ರಿಕ್ಸ್ ನ ಪರಿಭಾಷೆಯಲ್ಲಿ ನಾವು ಮೂಲಭೂತ ಪರಿವರ್ತನೆಯ ಬಗ್ಗೆ ಮಾತನಾಡುತ್ತೇವೆ ಅಂದರೆ i ನೇ ಸಾಲಾದ ಈಗ ಲಾಂಬ್ದಾ x ಆಗುತ್ತದೆ ಇಲ್ಲಿ ನಾವು ಸಮೀಕರಣಕ್ಕೆ ಒಂದು ಶೂನ್ಯವಲ್ಲದ ಸಂಖ್ಯೆ ಲಾಂಬ್ದಾ ಇಂದ ಗುಣಿಸಿದ್ದೇವೆ ಮತ್ತೊಂದು ಲಾಂಬ್ದಾ j ನೇ ಸಾಲನ್ನು iನೇ ಸಾಲಿನೊಂದಿಗೆ ಸೇರಿಸುವುದು ಇಲ್ಲಿ ನಾವು jನೇ ಸಾಲನ್ನು ಒಂದು ಶೂನ್ಯವಲ್ಲದ ಸಂಖ್ಯೆ ಲಾಂಬ್ದಾ ಇಂದ ಗುಣಿಸುತ್ತೇವೆ ಏಕೆಂದರೆ ಒಂದು ವೇಳೆ 0 ಇಂದ ಗುಣಿಸಿದರೆ ಅಲ್ಲಿ ನಾವು ಯಾವುದೇ ಸಾಲನ್ನು ಸೇರಿಸುತ್ತಿಲ್ಲ ಹಾಗಾಗಿ ಲಾಂಬ್ದಾ x jನೇ ಸಾಲು iನೇ ಸಾಲು ಇದನ್ನು ನಾವು ಮೂಲಭೂತ ಪರಿವರ್ತನೆ ಪರಿಭಾಷೆಯಲ್ಲಿ λ ಆಗಿದೆ ಎಂದು ಬರೆಯುತ್ತೇವೆ ಅಂದರೆ ಗೆ ಅನ್ನು ಸೇರಿಸಿದ್ದೇವೆ ಎಂದು ಅರ್ಥ ನಾವು ಈ ಮೇಲಿನ ಮೂರೂ ಮೂಲಭೂತ ಪರಿವರ್ತನೆಗಳನ್ನು ನಮ್ಮ ಗಾಸ್ ಎಲಿಮಿನೇಷನ್ ವಿಧಾನಕ್ಕೆ ಬಳಸುತ್ತೇವೆ ಇದನ್ನು ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಂಡು ವಿವರಿಸೋಣ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಕೆಲವು ಸಾಮಾನ್ಯ ಸಮಸ್ಯೆಗಳನ್ನು ನೋಡೋಣ ಆದ್ದರಿಂದ ಒಂದು ಸರಳ ಉದಾಹರಣೆಯನ್ನು ನೋಡೋಣ ಇಲ್ಲಿ ಮೂರು ಸಮೀಕರಣಗಳನ್ನು ತೆಗೆದುಕೊಂಡಿದ್ದೇನೆ

ಮೊದಲು ಈ ಸಮೀಕರಣಗಳನ್ನು matrix ರೂಪದಲ್ಲಿ ಬರೆಯೋಣ ಮತ್ತು ಇಲ್ಲಿ ನಾನು ಬಲಭಾಗದಲ್ಲಿರುವ ಸಂಖ್ಯೆಗಳ 47 ಮತ್ತು 9 ಅನ್ನು augment ಆಗಿ ಬರೆದಿದ್ದೇನೆ ಇಲ್ಲಿ ಬಲಭಾಗದಲ್ಲಿ ಗಾಸ್ ಎಲಿಮಿನೇಷನ್ ವಿಧಾನದಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡುತ್ತೇನೆ ಮತ್ತು ಎಡಗಡೆ ಅದೇ ರೀತಿ ಸಮೀಕರಣಗಳನ್ನು ಕೂಡ ನೇರವಾಗಿ ಬದಲಾಯಿಸುತ್ತೇನೆ ಆಗ ನಾವು ಸುಲಭವಾಗಿ ಗಾಸ್ ಎಲಿಮಿನೇಷನ್ ವಿಧಾನ ಬೇರೇನೂ ಅಲ್ಲ ಅದು ಕೇವಲ ವೇರಿಯಬಲ್ ಗಳನ್ನು ಎಲಿಮಿನೇಟ್ ಮಾಡುವ ವ್ಯವಸ್ಥಿತ ವಿಧಾನ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಮೊದಲನೆಯ ಹಂತ ಎಲ್ಲಾ ಸಮೀಕರಣಗಳನ್ನು ಒಂದು augmented ಮ್ಯಾಟ್ರಿಕ್ಸ್ ನ ರೂಪದಲ್ಲಿ ಬರೆಯಬೇಕು ಇಲ್ಲಿ ನಾವು coefficient matrix ಅನ್ನು ಹೊಂದಿದ್ದೇವೆ ಒಂದು ವೇಳೆ ನಾವು ಸಮೀಕರಣ ವ್ಯವಸ್ಥೆಯನ್ನು Ax b ರೂಪದಲ್ಲಿ ಬರೆದರೆ b 4 7 9 ಆಗುತ್ತದೆ ಅಂದರೆ ಮೂಲತಹ ಈ ಮ್ಯಾಟ್ರಿಕ್ಸ್ A ಮತ್ತು b ಆ ಸಮೀಕರಣ ವ್ಯವಸ್ಥೆಯ ಎಲ್ಲಾ ಮಾಹಿತಿಯನ್ನು ಒಳಗೊಂಡಿದೆ ಮತ್ತು ಈ augmented matrix ನಲ್ಲಿ A ಮ್ಯಾಟ್ರಿಕ್ಸ್ ನ ಎಲ್ಲಾ ಎಲಿಮೆಂಟ್ ಗಳನ್ನು ಕಲೆಹಾಕಿ ಅದರೊಂದಿಗೆ b ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಗಳನ್ನು ಕೂಡ ಒಂದು ಅಧಿಕ ಕಾಲಂ ನಲ್ಲಿ ಬರೆದಿದ್ದೇವೆ ಇದನ್ನೇ ನಾವು augmented matrix ಎಂದು ಕರೆಯುತ್ತೇವೆ ಇಲ್ಲಿ ಎಡಭಾಗದಲ್ಲಿರುವ ಸಮೀಕರಣದೊಂದಿಗೆ ಈಗಾಗಲೇ ಹೇಳಿರುವಂತೆ ಮೊದಲು ಅದನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯಬೇಕು ಅನಂತರ ಗಾಸ್ ಎಲಿಮಿನೇಷನ್ ವಿಧಾನವನ್ನು ಬಳಸಬೇಕು ಅದರಿಂದ ಎರಡನೇ ಸಮೀಕರಣದಲ್ಲಿ ಮೊದಲನೇ ಸಮೀಕರಣದ ಸಹಾಯದಿಂದ x1 ವೇರಿಯಬಲ್ ಅನ್ನು ತೆಗೆಯಬೇಕು ಅದಕ್ಕಾಗಿ ಏನು ಮಾಡಬೇಕು ಮೊದಲನೆಯ ಸಮೀಕರಣವನ್ನು 2 ರಿಂದ ಗುಣಿಸಿ ನಂತರ ಅದನ್ನು ಎರಡನೇ ಸಮೀಕರಣದಿಂದ ಕಳೆಯಬೇಕು

Solution ಮತ್ತು ಮುಂದಿನದು ಇಲ್ಲಿ ಒಂದು reduced ವ್ಯವಸ್ಥೆ ಇದೆ ಮತ್ತು ಅದಕ್ಕೆ ಅನುಗುಣವಾದ augmented ಮ್ಯಾಟ್ರಿಕ್ಸ್ ಇದೆ ಮತ್ತು ಇದು ಗಾಸ್ ಎಲಿಮಿನೇಷನ್ ನಲ್ಲಿ ಮಾಡಬೇಕಾದ ಒಂದು ಅಧಿಕವಾದ ಹಂತ ಅದು ಈ augmented ಮ್ಯಾಟ್ರಿಕ್ಸ್ ಅನ್ನುechelon ರೂಪಕ್ಕೆ ಪರಿವರ್ತಿಸುವುದು ಆದರೆ echelon ರೂಪ ಎಂದರೇನು ಎಂಬುದನ್ನು ವಿವರವಾಗಿ ಮುಂದಿನ ಉಪನ್ಯಾಸದಲ್ಲಿ ಕಲಿಯುತ್ತೇವೆ

ಈಗ ನಮಗೆ ಸಿಕ್ಕಿರುವ ಮ್ಯಾಟ್ರಿಕ್ಸ್ echelon ರೂಪದಲ್ಲಿ ಇದೆಯೇ ಎಂದು ನೋಡಬೇಕು ಯಾವಾಗಲೂ echelon ರೂಪ ಹಂತಗಳ ಆಕಾರದಲ್ಲಿರುತ್ತದೆ ಮೊದಲನೆಯ ಎಲಿಮೆಂಟ್ ಶೂನ್ಯ ವಾಗಿರುವುದಿಲ್ಲ ಮತ್ತು ಅದರ ಕೆಳಗಿನ ಎಲ್ಲ ಎಲಿಮೆಂಟ್ ಗಳು 0 ಆಗಿರುತ್ತದೆ ಅದೇ ರೀತಿ ಎರಡನೇ ಕಾಲಂನಲ್ಲಿ ಕೂಡ ಈ ಎಲಿಮೆಂಟ್ ಶೂನ್ಯ ವಾಗಿರುವುದಿಲ್ಲ ಮತ್ತು ಅದರ ಕೆಳಗಿನ ಎಲ್ಲ ಎಲಿಮೆಂಟ್ 0 ಆಗಿರುತ್ತದೆ ಒಮ್ಮೆ ನಾವು echelon ರೂಪವನ್ನು ಪಡೆದರೆ ನಂತರ ಪರಿಹಾರವನ್ನು ತಲುಪುವುದು ತುಂಬಾ ಸರಳ ಆದ್ದರಿಂದ ಮೊದಲು ನಾವು ಸಮೀಕರಣದಿಂದ ಪರಿಹಾರವನ್ನು ಪಡೆಯುವುದು ಹೇಗೆ ಎಂದು ನೋಡೋಣ ಪರಿಹಾರವನ್ನು ಪಡೆಯಲು ಕೊನೆಯ ಸಮೀಕರಣದಿಂದ ನೇರವಾಗಿ ಯ ಮೌಲ್ಯವು ಸಿಗುತ್ತದೆ ಇದನ್ನು ಎಲಿಮಿನೇಷನ್ ವಿಧಾನದಲ್ಲಿ back substitution ಎಂದು ಕರೆಯುತ್ತೇವೆ ಅದು ನಮ್ಮ 3 ಹಂತ ಮೊದಲನೆಯ ಹಂತ ನಮ್ಮ ಸಮೀಕರಣಗಳನ್ನು ಮ್ಯಾಟ್ರಿಕ್ಸ್ ನ ರೂಪದಲ್ಲಿ ಬರೆಯುವುದು ಮತ್ತು ಬಲಭಾಗದಲ್ಲಿ augmented matrix ನಂತೆ ವೆಕ್ಟರ್ ಗಳನ್ನು ಬರೆಯುವುದು ಎರಡನೆಯ ಹಂತ ಮೂಲಭೂತ ಪರಿವರ್ತನೆಗಳನ್ನು ಮಾಡಿ ಅದನ್ನು echelon ರೂಪಕ್ಕೆ ತರಿಸುವುದು ಮತ್ತು ಕೊನೆಯ ಹಂತ back substitution ಮಾಡಿ ವ್ಯವಸ್ಥೆಯ ಪರಿಹಾರವನ್ನು ಕಂಡು ಹಿಡಿಯುವುದು ಇಲ್ಲಿ back substitution ಕೆಳಗಿನಿಂದ ಪ್ರಾರಂಭವಾಗುತ್ತದೆ ಅಂದರೆ 3 6 ಎನ್ನುವ ಕೊನೆಯ ಸಮೀಕರಣದಿಂದ ನಾವು ನೆನಪಿಡಬೇಕಾದ ಒಂದು ವಿಷಯವೆಂದರೆ ಇದಕ್ಕೆ ಅನುಗುಣವಾಗಿ ಎಡಬಾಗದಲ್ಲಿ ಸಮೀಕರಣಗಳ ವ್ಯವಸ್ಥೆ ಇದೆ ಎಂದು ಇಲ್ಲಿ 3 6 ಇದೆ ಇದರ ಅರ್ಥ 2 ಎಂದು ಈಗ ನಮಗೆ ನ ಮೌಲ್ಯ ತಿಳಿದಿದೆ ಮತ್ತು ಇದನ್ನು ಬಳಸಿ ಮೇಲ್ಮುಖವಾಗಿ ಹೋಗುತ್ತೇವೆ ಮತ್ತು ಈ ಸಮೀಕರಣದಿಂದ ನಮಗೆ ನ ಮೌಲ್ಯ ತಿಳಿಯುತ್ತದೆ 12 1 ಈ ಪ್ರಕಾರದಲ್ಲಿ ಒಮ್ಮೆ ನಮಗೆ echelon ರೂಪ ದೊರೆತರೆ ಪರಿಹಾರಗಳು back substitution ಮೂಲಕ ದೊರೆಯುತ್ತವೆ ಇಲ್ಲಿ ನಾವು ಇನ್ನು ಕೆಲವು ವಿಚಾರಗಳನ್ನು ಗಮನಿಸಬೇಕಾಗುತ್ತದೆ ಅವುಗಳನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಇಲ್ಲಿ ನಾವು 1 1 2 ಎಂಬ ಅನನ್ಯ ಪರಿಹಾರವನ್ನು ಪಡೆದಿದ್ದೇವೆ ಎಂಬುದನ್ನು ಗಮನಿಸಬೇಕು ಹೇಳಬೇಕಾದರೆ ಅದು ಖಂಡಿತವಾಗಿಯೂ ಅನನ್ಯ ಪರಿಹಾರವೇ ಏಕೆಂದರೆ ಇಲ್ಲಿ ಬೇರೆ ಯಾವುದೇ ಸಾಧ್ಯತೆಗಳು ಕಾಣಿಸುತ್ತಿಲ್ಲ ನಾವು ಈ ಸಂಖ್ಯೆ ಗಳನ್ನು ಪರಿಚಯ ಮಾಡಿಕೊಳ್ಳೋಣ ಈ ಸಂಖ್ಯೆ ಅಂದರೆ ಮೊದಲನೇ ಸಾಲಿನ ಎಲಿಮೆಂಟ್ ಅನ್ನು ಪಿವೊಟ್ ಎಂದು ಕರೆಯೋಣ ಮತ್ತು ಈ ಪಿವೊಟ್ ಯಾವುದೇ ಸಂದರ್ಭ ಸಂದರ್ಭದಲ್ಲಿ ಶೂನ್ಯ ವಾಗಿರುವುದಿಲ್ಲ ಮತ್ತು ಅದರ ಕೆಳಗಿನ ಎಲ್ಲ ಸಂಖ್ಯೆಗಳು ಶೂನ್ಯವಾಗಿರಬೇಕು ಮತ್ತು ಈಗ ಮುಂದಿನ ಸಾಲು ಅಥವಾ ಮುಂದಿನ ಕಾಲಂ ಗೆ ಬಂದರೆ ಮತ್ತೊಮ್ಮೆ ಇದು ಪಿವೊಟ್ ಎಲಿಮೆಂಟ್ ಆಗುತ್ತದೆ ಏಕೆಂದರೆ ಇದರ ಎಡಭಾಗದ ಎಲ್ಲಾ ಎಲಿಮೆಂಟ್ ಗಳು 0 ಮತ್ತು ಇದರ ಕೆಳಗಿನ ಎಲ್ಲ ಎಲಿಮೆಂಟ್ ಗಳು ಕೂಡ 0 ಈಗ ಮುಂದಿನ ಪಿವೊಟ್ ಎಲಿಮೆಂಟ್ ಇದು ಏಕೆಂದರೆ ಮತ್ತೊಮ್ಮೆ ಎಡಭಾಗದ ಎಲಿಮೆಂಟ್ ಗಳು 0 ಮತ್ತು ಅದರ ಕೆಳಗಡೆ ಯಾವುದೇ ಏಕೆಂದರೆ ಇದು ಮ್ಯಾಟ್ರಿಕ್ಸ್ ಹಾಗಾಗಿ ಈ ರೀತಿಯ ಶೂನ್ಯವಲ್ಲದ ಸಂಖ್ಯೆಗಳನ್ನು ಪಿವೊಟ್ ಎಲಿಮೆಂಟ್ ಎಂದು ಕರೆಯುತ್ತೇವೆ ಇದು ಒಂದು ಸಮೀಕರಣ ವ್ಯವಸ್ಥೆಯ ಪರಿಹಾರದ ಅಸ್ತಿತ್ವವನ್ನು ಕಂಡುಹಿಡಿಯವಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಈಗ ನಾವು ಈ ಪಿವೊಟ್ ಗಳ ಸಂಖ್ಯೆ ಗಳು ಎಷ್ಟಿವೆ ಇಲ್ಲಿ ಒಟ್ಟು 3 ಪಿವೊಟ್ ಗಳಿವೆ ಅಂದರೆ ಈ ವ್ಯವಸ್ಥೆಯಲ್ಲಿ ಅಂದರೆ ಈ augmented ಮ್ಯಾಟ್ರಿಕ್ಸ್ ನಲ್ಲಿ ಒಟ್ಟು 3 ಪಿವೊಟ್ ಗಳಿವೆ ಅಂದರೆ ಇಲ್ಲಿ ಒಟ್ಟು ಪಿವೊಟ್ ಗಳ ಸಂಖ್ಯೆ ಒಟ್ಟು unknown ಗಳ ಸಂಖ್ಯೆಗೆ ಸಮನಾಗಿದೆ ಇಲ್ಲಿ ಒಟ್ಟು ಎಷ್ಟು unknown ಗಳಿವೆ ಇಲ್ಲಿ ಒಟ್ಟು ಎಂಬ ಮೂರು unknown ಗಳಿವೆ ಪಿವೊಟ್ ಗಳ ಸಂಖ್ಯೆ unknown ಗಳ ಸಂಖ್ಯೆಗೆ ಸಮನಾಗಿದ್ದರೆ ನಮಗೆ ಖಚಿತವಾಗಿ ಅನನ್ಯ ಪರಿಹಾರವೇ ದೊರೆಯುತ್ತದೆ ಇದು ಕೂಡ ಅನನ್ಯ ಪರಿಹಾರ ಉಳ್ಳ ವ್ಯವಸ್ಥೆ ಏಕೆಂದರೆ ಇಲ್ಲಿ ಪಿವೊಟ್ ಗಳ ಸಂಖ್ಯೆ unknown ಗಳ ಸಂಖ್ಯೆಗೆ ಸಮನಾಗಿದೆ ಮತ್ತೊಂದು ತರಹ ಹೇಳಬೇಕೆಂದರೆ ಇಲ್ಲಿ ಪ್ರತಿಯೊಂದು ಕಾಲಂ ಒಂದೊಂದು ವೇರಿಯಬಲ್ ಗಳಿಗೆ ಅನುಗುಣವಾಗಿದೆ ಮೊದಲನೆಯದು ನೊಂದಿಗೆ ಮತ್ತು ಇದು ಗೆ ಅನುಗುಣವಾಗಿದೆ ಮತ್ತು ಇದು ಗೆ ಅನುಗುಣವಾಗಿದೆ ಎಂದರೆ ನಾವು ನೆನಪಿಸಿಕೊಳ್ಳಬಹುದು ಇದನ್ನು ನಾವು Ax b ಎಂದು ಬರೆಯಬಹುದು ಅಂದರೆ ಮೊದಲನೇ ಕಾಲಂ 1 0 0 ಅನ್ನು ಇಂದ ಗುಣಿಸಬಹುದು ಎರಡನೆಯದನ್ನು ನಿಂದ ಮತ್ತು ಮೂರನೆಯದನ್ನು ಇಂದ ಗುಣಿಸಬಹುದು ಇಲ್ಲಿ ಮೊದಲನೇ ಕಾಲಂ ನೊಂದಿಗೆ ಸಂಯೋಜನೆಯಾಗಿದೆ ಎರಡನೆಯದು ನೊಂದಿಗೆ ಮತ್ತು ಮೂರನೆಯದು ನೊಂದಿಗೆ ಸಂಯೋಜನೆ ಗೊಂಡಿದೆ ಆದ್ದರಿಂದ ಪ್ರತಿಯೊಂದು ಕಾಲಂ ಒಂದು ಪಿವೊಟ್ ಅನ್ನು ಹೊಂದಿದ್ದರೆ ಆಗ ಅದು ಅನನ್ಯ ಅನನ್ಯಪರಿಹಾರದ ನಿದರ್ಶನ ವಾಗಿರುತ್ತದೆ ಎಲ್ಲಿ ಪ್ರತಿಯೊಂದು ಕಾಲಂ ನಲ್ಲಿ ಪಿವೊಟ್ ಇರುತ್ತದೆಯೋ ಅದು ಖಂಡಿತವಾಗಿಯೂ ಅನನ್ಯ ಪರಿಹಾರದ ನಿದರ್ಶನ ವಾಗಿರುತ್ತದೆ ನಾವು ಪಿವೊಟ್ ನ ಬಗ್ಗೆ ಮತ್ತಷ್ಟು ಪರಿಚಯ ಮಾಡಿಕೊಳ್ಳೋಣ ಮತ್ತು ಅದಕ್ಕಾಗಿ ಕೇವಲ 33 ಮ್ಯಾಟ್ರಿಕ್ಸ್ ಅನ್ನು ಪರಿಗಣಿಸೋಣ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಪಿವೊಟ್ ಮತ್ತು echelon ರೂಪದ ಬಗ್ಗೆ ಹೆಚ್ಚು ಕಲಿಯೋಣ ಈಗ ನಾವು ಉದಾಹರಣೆಯನ್ನು ನೋಡೋಣ ಇಲ್ಲಿ ಉದಾಹರಣೆಯನ್ನು ಬದಲಾಯಿಸಿದ್ದೇವೆ ಇದು ನಮ್ಮ augmented matrix ಮತ್ತು ಈ ಮುಂಚೆ ಮಾಡಿದ ಹಾಗೆಯೇ ಮೂಲಭೂತ ಪರಿವರ್ತನೆಗಳನ್ನು ಮಾಡಿ echelon ರೂಪಕ್ಕೆ ತರಬೇಕು ಇಲ್ಲಿ ಹೆಚ್ಚೇನು ಬದಲಾಯಿಸಬೇಕು ಇಲ್ಲ ಕೇವಲ ಎಲಿಮೆಂಟ್ ಅನ್ನು0 ಮಾಡಬೇಕು ಅದಕ್ಕೆ ಮೊದಲನೇ ಸಾಲಿಗೆ 2 ಅನ್ನು ಗುಣಿಸಿ ಈ ಸಾಲಿನಿಂದ ಕಳೆಯಬೇಕು ಅದನ್ನು ನಾವು ಈ ರೀತಿ ಬರೆಯಬಹುದು ಮತ್ತು ಇದನ್ನು echelon ರೂಪಕ್ಕೆ ತಂದಾಗ ನಮಗೆ ಅರಿವಾಗುವುದು ಏನೆಂದರೆ ಈ ವ್ಯವಸ್ಥೆ inconsistent ಆಗಿದೆ ಅಂದರೆ ಇದಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ ಹಾಗಾಗಿ ಕೇವಲ ಇದನ್ನುechelon ರೂಪಕ್ಕೆ ತರುವುದರಿಂದ ನಮಗೆ ಆ ವ್ಯವಸ್ಥೆಗೆ ಪರಿಹಾರವಿಲ್ಲ ಎಂದು ತಿಳಿಯಬಹುದು ಏಕೆಂದರೆ ನಮಗೆ ಇಲ್ಲಿ 0 6 ಎಂದು ಲಭಿಸುತ್ತದೆ ನಾವು ಕೇವಲ ಇದನ್ನು ಗಮನಿಸಿ ಈ ವ್ಯವಸ್ಥೆಗೆ ಯಾವುದೇ ಪರಿಹಾರವಿಲ್ಲ ಎಂದು ತೀರ್ಮಾನಿಸಬಹುದು ಇನ್ನು ಇದನ್ನು ಪಿವೊಟ್ ನ ಪರಿಭಾಷೆಯಲ್ಲಿ ಹೇಳಬೇಕೆಂದರೆ ಮೊದಲನೆಯ ಕಾಲಂ ಮತ್ತು ಎರಡನೆಯ ಕಾಲಂ ಪಿವೊಟ್ ಅನ್ನು ಹೊಂದಿದೆ ಆದರೆ ಮೂರನೇ ಕಾಲಂ ಪಿವೊಟ್ವನ್ನು ಹೊಂದಿಲ್ಲ ಇದು ಪಿವೊಟ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಇದು 0 ಮತ್ತು ಪಿವೊಟ್ ಶೂನ್ಯ ವಲ್ಲದ ಸಂಖ್ಯೆಯೇ ಆಗಿರಬೇಕು ಮತ್ತು ಇದು ಪಿವೊಟ್ ಆಗಲೂ ಸಾಧ್ಯ ಏಕೆಂದರೆ ಇದರ ಎಡಬಾಗದ ಎಲ್ಲ ಸಂಖ್ಯೆ ಸಂಖ್ಯೆಗಳು 0 ಮತ್ತು ಇದರ ಕೆಳಗೆ ಹೋಗಲು ಏನು ಇಲ್ಲ ಆದ್ದರಿಂದ ಇಲ್ಲಿ ಅತ್ಯಂತ ಬಲಭಾಗದಲ್ಲಿರುವ ಕಾಲಂ ಪಿವೊಟ್ ಅನ್ನು ಹೊಂದಿದೆ ಈ ನಿದರ್ಶನ ಖಂಡಿತವಾಗಿಯೂ inconsistent ಏಕೆಂದರೆ ವ್ಯವಸ್ಥೆ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಏಕೆಂದರೆ ಅತ್ಯಂತ ಬಲಭಾಗದ ಕಾಲಂ ಪಿವೊಟ್ ವನ್ನು ಹೊಂದಿದೆ ಮತ್ತು ಇದು ಹೀಗೆ ಇರಬಾರದು ಪಿವೊಟ್ ಎಲಿಮೆಂಟ್ ಕೇವಲ ಪ್ರಧಾನ ಮ್ಯಾಟ್ರಿಕ್ಸ್ ನಲ್ಲಿ ಮಾತ್ರವೇ ಇರಬೇಕು ಮತ್ತು ವೆಕ್ಟರ್ b ಗೆ ಅನುಗುಣವಾದ ಅತ್ಯಂತ ಬಲಭಾಗದ ಕಾಲಂ ನಲ್ಲಿ ಅಲ್ಲ ಈ ಸಮೀಕರಣ ವ್ಯವಸ್ಥೆ inconsistent ಆಗಿದೆ ಆದ್ದರಿಂದ ಈ ವ್ಯವಸ್ಥೆಗೆ ಯಾವುದೇ ಪರಿಹಾರವಿಲ್ಲ ಈಗ ನಾವು ಮೂರನೇ ಉದಾಹರಣೆಯನ್ನು ನೋಡೋಣ ಇದು ಸ್ವಲ್ಪ ವಿಭಿನ್ನವಾಗಿದೆ ಇಲ್ಲಿಯೂ ಕೂಡ ಅದೇ ರೀತಿಯ ಮೂಲಭೂತ ಪರಿವರ್ತನೆಗಳನ್ನು ಮಾಡುತ್ತೇವೆ ಮತ್ತು ಏಕೆಂದರೆ ನಮ್ಮ ಉದ್ದೇಶ 2 ಮತ್ತು ಮೂರನೇ ಸಮೀಕರಣದಿಂದ ಅನ್ನು ತೆಗೆಯಬೇಕು

ಆದ್ದರಿಂದ ಹೀಗೆ ಮಾಡುವುದರಿಂದ ಮತ್ತು ಇದೇ ರೀತಿ ಮೂಲಭೂತ ಪರಿವರ್ತನೆಗಳನ್ನು ಮಾಡುವುದರಿಂದ ನಾವು ಈ ಸಮೀಕರಣದಿಂದ ಅಂದರೆ ಮೂರನೇ ಸಾಲಿನಿಂದ ಎಲಿಮೆಂಟ್ ಅನ್ನು ತೆಗೆಯಬೇಕು ಅದಕ್ಕಾಗಿ ನಾವು ಕೇವಲ ಕಳೆಯುತ್ತೇವೆ ಅಂದರೆ ಮತ್ತು ಹೀಗೆ ಮಾಡುವುದರಿಂದ ಎರಡು ಸ್ಥಳಗಳಲ್ಲಿ ನಮಗೆ 0 ಲಭ್ಯವಾಗುತ್ತದೆ ಆದ್ದರಿಂದ ಇದು ಹಿಂದಿನ ನಿದರ್ಶನ ಕ್ಕಿಂತ ವಿಭಿನ್ನವಾಗಿದೆ ಏಕೆಂದರೆ ನಮಗೆ 06 ಎನ್ನುವ ಹಾಗೆ ಏನು ಸಿಕ್ಕಿಲ್ಲ ಕೊನೆಯ ಸಮೀಕರಣ ಸಂಪೂರ್ಣವಾಗಿ 0 ಆಗಿದೆ ಅಂದರೆ 00 ಎಂದು ಆದ್ದರಿಂದ ಇಲ್ಲಿ ಯಾವುದೇ ಸಮಸ್ಯೆಯಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಕೊನೆಯಲ್ಲಿ ಯಾವುದೇ ಪಿವೋಟ್ ಇಲ್ಲ ಮತ್ತು ಇದು ಮ್ಯಾಟ್ರಿಕ್ಸ್ ಗುಣಗಳನ್ನು ಗುರುತಿಸಲು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಇಲ್ಲಿ ಎಲ್ಲವೂ 0 ಆಗಿದೆ ಮತ್ತು ಯಾವುದೇ ಪಿವೋಟ್ ಇಲ್ಲ ಇನ್ನು ಕೊನೆಯ ಸಾಲಿಗೆ ಬಂದರೆಇದು ಪಿವೋಟ್ ಅಲ್ಲ ಏಕೆಂದರೆ ಇದರ ಎಡಭಾಗ ದಲ್ಲಿ ಒಂದು ಶೂನ್ಯವಲ್ಲದ ಸಂಖ್ಯೆಯಿದೆ ಒಂದು ಸಂಖ್ಯೆ ಪಿವೋಟ್ ಆಗಲು ಅದರ ಎಡ ಭಾಗದಲ್ಲಿರುವ ಎಲ್ಲಾ ಸಂಖ್ಯೆಗಳು 0 ಆಗಿರಬೇಕು ಮತ್ತು ಅದರ ಕೆಳಭಾಗದ ಎಲ್ಲ ಸಂಖ್ಯೆಗಳು ಕೂಡ 0 ಆಗಿರಬೇಕು ನೋಡಿ ಇಲ್ಲಿರುವುದು ಪಿವೋಟ್ ಈಗ ಮೂರನೇ ಕಾಲಂ ಅನ್ನು ನೋಡೋಣ ಇಲ್ಲಿಯೂ ಕೂಡ ಯಾವುದೇ ಪಿವೋಟ್ ಇಲ್ಲ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಅತ್ಯಂತ ಬಲಭಾಗದಲ್ಲಿರುವ ಕಾಲಂನಲ್ಲಿ ಕೂಡ ಯಾವುದೇ ಪಿವೋಟ್ ಇಲ್ಲದ ಕಾರಣ ಈ ವ್ಯವಸ್ಥೆ consistant ಆಗಿದೆ ಒಂದು ವ್ಯವಸ್ಥೆ consistant ಆಗಿದೆ ಎಂದರೆ ಆ ವ್ಯವಸ್ಥೆಗೆ ಪರಿಹಾರವಿದೆ ಎಂದು ಅರ್ಥ ಮತ್ತು ಈ ಸಂದರ್ಭದಲ್ಲಿ ಪಿವೋಟ್ ಗಳ ಸಂಖ್ಯೆ unknown ಗಳ ಸಂಖ್ಯೆ ಗಿಂತ ಸಂಖ್ಯೆಗಿಂತ ಕಡಿಮೆ ಇದೆ ಇಲ್ಲಿ ಕೇವಲ 2 ಪಿವೋಟ್ ಮಾತ್ರವೇ ಇದೆ ಆದರೆ 3 unknown ಗಳು ಇದೆ ಆದ್ದರಿಂದ ಈ ನಿದರ್ಶನದಲ್ಲಿ ನಮಗೆ ಅನಂತ ಪರಿಹಾರಗಳು ದೊರೆಯುತ್ತದೆ ಒಂದು ವೇಳೆ ಅನನ್ಯ ಪರಿಹಾರವಾದರೆ ಆ ಸಂದರ್ಭದಲ್ಲಿ ಪಿವೋಟ್ ಗಳ ಸಂಖ್ಯೆ unknown ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಈ ಸಂದರ್ಭದಲ್ಲಿ ಅನಂತ ಪರಿಹಾರ ಗಳು ಇವೆ ಮತ್ತು ಇದನ್ನು ಕಂಡು ಹಿಡಿಯಲು ಒಂದು ವ್ಯವಸ್ಥಿತ ವಿಧಾನವು ಇದೆ ಇಲ್ಲಿ ಎರಡು ಕಾಲಂಗಳಲ್ಲಿ ಪಿವೋಟ್ ಇದೇ ಮತ್ತು ಮೂರನೇ ಕಾಲಂನಲ್ಲಿ ಇಲ್ಲ ಇಲ್ಲಿ ನಾವು ಇದು ಗೆ ಅನುಗುಣವಾಗಿದೆ ಇದು ಗೆ ಅನುಗುಣವಾಗಿದೆ ಮತ್ತು ಇದು ಗೆ ಅನುಗುಣವಾಗಿದೆ ಎಂದು ಹೇಳುತ್ತೇನೆ ಇದು ಗೆ ಅನುಗುಣವಾಗಿರುವುದರಿಂದ ಕೊನೆಯ ಪಿವೋಟನ್ನು ಹೊಂದಿಲ್ಲ ಆಗ ನಾವು ಅನ್ನು ಫ್ರೀ ವೇರಿಯಬಲ್ ಎಂದು ಕರೆಯುತ್ತೇವೆ ಫ್ರೀ ವೇರಿಯಬಲ್ ಅಂದರೆ ಅದು ಯಾವುದೇ ಮೌಲ್ಯವನ್ನು ತೆಗೆದುಕೊಳ್ಳಲು ಸ್ವತಂತ್ರವಾಗಿರುತ್ತದೆ ಅಂದರೆ ನಾವು ಇದಕ್ಕೆ ಯಾವುದೇ ಮೌಲ್ಯವನ್ನು ಕೊಡಬಹುದು ಮತ್ತು ಇಲ್ಲಿ ನಾವು ಅನಂತ ಪರಿಹಾರಗಳನ್ನು ಪಡೆಯುತ್ತೇವೆ ಏಕೆಂದರೆ ಈ ಫ್ರೀ ವೇರಿಯಬಲ್ ಗೆ ಯಾವುದೇ ಸಂಖ್ಯೆಯನ್ನು ಆಯ್ದುಕೊಳ್ಳಬಹುದು ಅಂದರೆ ಇಲ್ಲಿ ಪಿವೋಟ ಗಳ ಸಂಖ್ಯೆ unknown ಗಳ ಸಂಖ್ಯೆಗೆ ಸಮನಾಗಿದೆ ಅಥವಾ ಅದಕ್ಕಿಂತ ಕಡಿಮೆ ಇದೆ ಏಕೆಂದರೆ ಇಲ್ಲಿ ಕೇವಲ 2 ಪಿವೋಟ ಇದೆ ಮತ್ತು 3 unknown ಇದೆ ಮತ್ತು ಖಂಡಿತವಾಗಿಯೂ ಫ್ರೀ ವೇರಿಯಬಲ್ ಇರುತ್ತದೆ ಈ ಎರಡು ಕಾಲಂಗಳು ಭರ್ತಿಯಾಗಿರುವುದರಿಂದ ಮತ್ತು ಪಿವೋಟ್ ಗಳನ್ನು ಹೊಂದಿದೆ ಆದರೆ ಪಿವೋಟ್ ಅನ್ನು ಹೊಂದಿಲ್ಲ ಆದ್ದರಿಂದ ಇಲ್ಲಿನ ಫ್ರೀ ವೇರಿಯಬಲ್ ಹಾಗಾದರೆ ಒಟ್ಟು ಫ್ರೀ ವೇರಿಯಬಲ್ ನ ಸಂಖ್ಯೆ n r ಇಲ್ಲಿ n ಎಂದರೆ ಒಟ್ಟು ಕಾಲಂಗಳ ಸಂಖ್ಯೆ ಮತ್ತು r ಎಂದರೆ ಒಟ್ಟು ಪಿವೋಟ್ ಗಳ ಸಂಖ್ಯೆ ಈಗ ನಮ್ಮ ವ್ಯವಸ್ಥೆಯನ್ನು reduce ಮಾಡಿದ್ದೇವೆ ಮತ್ತು ಅನ್ನು ಫ್ರೀ ವೇರಿಯಬಲ್ ಎಂದು ಸೂಚಿಸಿದ್ದೇವೆ ಆದ್ದರಿಂದ ನಾವು ಇದಕ್ಕೆ ಯಾವುದಾದರೂ ಒಂದು ಸಂಖ್ಯೆ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಇದಕ್ಕೆ ಅನುಗುಣವಾಗಿ ನಾವು ಅನ್ನು ಪಡೆಯುತ್ತೇವೆ ಅದಕ್ಕೆ ಇದನ್ನು ನಾವು dependent variables ಎಂದು ಕರೆಯುತ್ತೇವೆ ಆದ್ದರಿಂದ ಇದು Ax0 ರ ಪರಿಹಾರ ಮತ್ತು ಇದನ್ನು ನಲ್ ಸ್ಪೇಸ್ ಎಂದು ಕರೆಯುತ್ತೇವೆ ಮತ್ತು ಇದರ ಬಗ್ಗೆ ಮುಂದೆ ಇನ್ನಷ್ಟು ಚರ್ಚಿಸೋಣ ಆದರೆ Ax0 ರ ಪರಿಹಾರ ಒಂದು ವಿಶೇಷವಾದ ರಚನೆ ಇಲ್ಲಿ ಎರಡು ಘಟಕಗಳಿವೆ ಒಂದು ಸಹಿತವಾದದ್ದು ಮತ್ತು ರಹಿತವಾದದ್ದು ಇದು ಖಂಡಿತವಾಗಿ Ax0 ಅನ್ನು satisfy ಮಾಡುತ್ತದೆ ಆದ್ದರಿಂದ x 2 1 1 ಕೂಡ ಇದನ್ನು satisfy ಮಾಡುತ್ತದೆ ಏಕೆಂದರೆ ಇಲ್ಲಿ α ಎಂಬುದು ಕೇವಲ ಒಂದು ಸ್ಥಿರಾಂಕ ಆದ್ದರಿಂದ x Ax0 ಅನ್ನು satisfy ಮಾಡಿದರೆ αx ಕೂಡ ಇದನ್ನು satisfy ಮಾಡುತ್ತದೆ ಆದ್ದರಿಂದ ಇದು Ax0 ರ ಪರಿಹಾರಗಳು ಇಲ್ಲಿ ಪ್ರತಿಯೊಂದು α ಗೆ ಒಂದೊಂದು ಪರಿಹಾರ ಸಿಗುತ್ತದೆ ಮತ್ತು αನ ಮೌಲ್ಯವನ್ನು ನಾವು ಏನಾದರೂ ತೆಗೆದುಕೊಳ್ಳಬಹುದು ಒಟ್ಟಾರೆ ಇದು Ax0 ರ ಪರಿಹಾರಗಳು ಮತ್ತು ನಂತರ ಇದನ್ನು ನಾವು null space ಎಂದು ಕರೆಯುತ್ತೇವೆ Null space ಎಂದರೆ ಕೇವಲ Ax0ರ ಪರಿಹಾರಗಳ ಗುಂಪು ಇಲ್ಲಿ ಈ ರಹಿತ ಭಾಗವನ್ನು ಆ ವ್ಯವಸ್ಥೆ Ax b ಯ ಒಂದು ನಿರ್ದಿಷ್ಟ ಪರಿಹಾರ ಎಂದು ಕರೆಯಬಹುದು ಇಲ್ಲಿ 5 1 0 ನಮ್ಮ ಸಮೀಕರಣವನ್ನು satisfy ಮಾಡುತ್ತದೆ ಮತ್ತು 2 1 1 ಅಥವಾ ಇದನ್ನು ಯಾವುದೇ ಸಂಖ್ಯೆ ಗುಣಿಸಿದಾಗ ಅದು ಕೂಡ Ax0 ರ ಪರಿಹಾರವಾಗುತ್ತದೆ ಮತ್ತು ಇದನ್ನು ನಾವು ಆ ವ್ಯವಸ್ಥೆಗೆ ಅನುಗುಣವಾದ homogeneous system ಎಂದು ಹೇಳುತ್ತೇವೆ ಅಂದರೆ homogeneous system ಎಂದರೆ ಅದರ ಬಲಭಾಗ 0 ಆಗಿ ಆಗಿರುತ್ತದೆ ಹೇಳಬೇಕೆಂದರೆ ಇದು ಒಂದು ವಿಶೇಷವಾದ ರಚನೆ ಇದರ ಬಗ್ಗೆ ಮುಂದೆ ಕೂಡ ಇನ್ನೂ ಹೆಚ್ಚು ಮಾತನಾಡಲಿದ್ದೇವೆ ಇದನ್ನು ನಾವು ಎಂದು ಕರೆಯಬಹುದು ಮತ್ತು ಇದು ನಮ್ಮ ವ್ಯವಸ್ಥೆಯ ಒಂದು ನಿರ್ದಿಷ್ಟವಾದ ಪರಿಹಾರವಾಗುತ್ತದೆ ಮತ್ತು ಇದು ಅದಕ್ಕನುಗುಣವಾದ homogeneous system ನ ಪರಿಹಾರವು ಆಗಿರುತ್ತದೆ ಅದನ್ನು ನಾವು ಸುಲಭವಾಗಿ ಪರೀಕ್ಷಿಸಬಹುದು 2 1 1 ನಿಜವಾಗಿಯೂ homogeneous system ನ ಪರಿಹಾರ ಆಗಿರುತ್ತದೆ ಆದ್ದರಿಂದ ಇದು ಎಲ್ಲಾ ಮೂರು ಸಮೀಕರಣಗಳನ್ನು satisfy ಮಾಡುತ್ತದೆ ಮತ್ತು ಇದಕ್ಕೆ ನಾವು ಯಾವುದೇ ಸಂಖ್ಯೆಯನ್ನು ಗುಣಿಸಬಹುದು ಇದು ಯಾವುದೇ ರೀತಿಯಲ್ಲಿ ಬಲಭಾಗದ ಮೇಲೆ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಇಲ್ಲಿ ಬಲಗಡೆ 0 ಇದೆ ಆದ್ದರಿಂದ ನಮ್ಮ ಪರಿಹಾರದ ಈ ಭಾಗವು ಖಂಡಿತವಾಗಿಯೂ Ax0 ರ ಪರಿಹಾರವು ಆಗಿರುತ್ತದೆ ಮತ್ತು ಈ ನಿರ್ದಿಷ್ಟ ಪರಿಹಾರ Axb ನ ಪರಿಹಾರವು ಆಗಿರುತ್ತದೆ ಇನ್ನೂ ಹೆಚ್ಚಿನದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸೋಣ ಈಗ ನಾವು ಕೇವಲ ಎಲಿಮಿನೇಷನ್ ತಂತ್ರದ ಪರಿಚಯವಷ್ಟೇ ಮಾಡಿಕೊಂಡಿದ್ದೇವೆ ಇದು ಒಂದು ಬಹುಮುಖ್ಯವಾದ ವಿಚಾರ ಅದರಲ್ಲೂ echelon ರೂಪ ತುಂಬಾ ಮುಖ್ಯವಾದದ್ದು ಏಕೆಂದರೆ ಅದರ ಆಧಾರದ ಮೇಲೆ ನಾವು ಸಮೀಕರಣ ವ್ಯವಸ್ಥೆಯ consistency ಅನ್ನು ಕಂಡುಹಿಡಿಯಬಹುದು ಈ echelon ರೂಪದ ಸಹಾಯದಿಂದ ನಾವು ನಿದರ್ಶನಗಳು ಅಂದರೆ ಅನನ್ಯ ಪರಿಹಾರ ಅನಂತ ಪರಿಹಾರ ಮತ್ತು ಯಾವುದೇ ಪರಿಹಾರ ವಿಲ್ಲದ ಸಂದರ್ಭಗಳನ್ನು ಉತ್ತರಿಸಬಹುದು ಈ ಉಪನ್ಯಾಸಕ್ಕೆ ಬಳಸಿದ ಉಲ್ಲೇಖಗಳು ಇಂತಿವೆ ಧನ್ಯವಾದಗಳು